ಕೋನಿಕ್ ವಿಭಾಗಗಳು I Conic Sections - I ಎಲ್ಲರಿಗೂ ನಮಸ್ಕಾರ ನಮ್ಮ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕೋರ್ಸ್ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾನು IIT ಖರಗ್ಪುರದ ರಾಜರಾಮ್ ಮತ್ತು ನಾವು ಉಪನ್ಯಾಸ ಸಂಖ್ಯೆ 7 ರಲ್ಲಿದ್ದೇವೆ 1 ರಿಂದ 6 ರ ಉಪನ್ಯಾಸದಲ್ಲಿ ಮಾಪಕಗಳು ಮತ್ತು ಇತರ ವಿಷಯಗಳಂತಹ ಇಂಜಿನೀರಿಂಗ್ ಡ್ರಾಯಿಂಗ್ ಮೂಲಭೂತ ಅಂಶಗಳನ್ನು ನಾವು ಒಳಗೊಂಡಿದ್ದೆವು ಉಪನ್ಯಾಸ 7 ರಿಂದ 18 ರವರೆಗೆ ನಾವು ಜ್ಯಾಮಿತಿ ನಿರ್ಮಾಣಗಳು ಮತ್ತು ಕೋನಿಕ್ ವಿಭಾಗಗಳನ್ನು ಒಳಗೊಳ್ಳುತ್ತೇವೆ ನಮ್ಮ ಪಠ್ಯಪುಸ್ತಕಗಳು ಎನ್ ಭಟ್ ಅವರದು ಇಂದಿನ ತರಗತಿಯಲ್ಲಿ ನಾವು ಕೋನಿಕ್ ವಿಭಾಗಗಳನ್ನು ಒಳಗೊಳ್ಳುತ್ತೇವೆ ಈ ವಕ್ರಾರೇಖೆಗಳನ್ನು ಹೇಗೆ ರಚಿಸುವುದು ಎಂಬುದನ್ನು ಒಳಗೊಳ್ಳುತ್ತೇವೆ ಯಾವುದೇ ಆಕೃತಿಯನ್ನು ಚಿತ್ರಿಸಲು ನಮಗೆ ಪ್ರೊಟ್ರಾಕ್ಟರ್ಗಳು ಕಂಪಾಸ್ ಪೆನ್ಸಿಲ್ ಮತ್ತು ಇನ್ನಿತರ ವಿಶಿಷ್ಟ ಜ್ಯಾಮಿತೀಯ ನಿರ್ಮಾಣದ ಅಗತ್ಯವಿರುತ್ತದೆ ಆ ಜ್ಯಾಮಿತೀಯ ನಿರ್ಮಾಣಗಳಲ್ಲಿ ಎಲ್ಲಾ ಅಗತ್ಯ ಭಾಗಗಳಲ್ಲಿ ಮೊದಲನೆಯದು ರೇಖೆಯನ್ನು ಹೇಗೆ ವಿಭಜಿಸುವುದು ಆರ್ಕ್ ಅನ್ನು ಹೇಗೆ ವಿಭಜಿಸುವುದು ಮತ್ತು ಲಂಬ ರೇಖೆಗಳನ್ನು ಹೇಗೆ ಎಳೆಯುವುದು ಮತ್ತು ರೇಖೆಯನ್ನು ಹೇಗೆ ವಿಭಜಿಸುವುದು ಎಂಬುದಾಗಿದೆ ಅಂತೆಯೇ ಒಂದು ಕೋನವನ್ನು ವಿಭಜಿಸುವುದು ಕೋನವನ್ನು ಟ್ರೈಸೆಕ್ಟ್ ಮಾಡುವುದು ಮತ್ತು ವೃತ್ತಗಳನ್ನು ವಿಭಜಿಸುವುದು ಹೇಗೆ ಮೂರು ಬಿಂದುಗಳನ್ನು ನೀಡಿದರೆ ಈ ಮೂರು ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವನ್ನು ಹೇಗೆ ರಚಿಸುವುದು ಮತ್ತು ವೃತ್ತವಿದ್ದರೆ ವೃತ್ತಕ್ಕೆ ನಾರ್ಮಲ್ ರೇಖೆಗಳು ಮತ್ತು ಸ್ಪರ್ಶಕ ರೇಖೆಗಳನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ಮತ್ತು ಬಾಹ್ಯ ಬಿಂದು ಇದ್ದರೆ ಆ ಬಾಹ್ಯ ಬಿಂದುವನ್ನು ಆ ವೃತ್ತಕ್ಕೆ ಸ್ಪರ್ಶಕವಾಗಿ ಸಂಪರ್ಕಿಸುತ್ತದೆ ಅದನ್ನು ಹೇಗೆ ಮಾಡುವುದು ಮತ್ತು ಸ್ಕ್ವೇರ್ ಪೆಂಟಗನ್ ಹೆಕ್ಸಾಗಾನ್ ನಂತಹ ಸಾಮಾನ್ಯ ಬಹುಭುಜಾಕೃತಿಗಳನ್ನು ಆಕ್ಟಾಗನ್ ಮತ್ತು ಇನ್ನಿತರವುಗಳನ್ನು ಹೇಗೆ ರಚಿಸುವುದು ಜ್ಯಾಮಿತೀಯ ನಿರ್ಮಾಣಗಳಲ್ಲಿ ನಾವು ಈ ವಿಷಯಗಳನ್ನು ಒಳಗೊಳ್ಳಲಿದ್ದೇವೆ ಇಂದಿನ ಉಪನ್ಯಾಸ 7 ರಲ್ಲಿ ನಾವು ಮೊದಲ ಮೂರು ಅಂಶಗಳನ್ನು ನೋಡುತ್ತೇವೆ ಅಂದರೆ ಒಂದು ರೇಖೆಯನ್ನು ಅಥವಾ ಆರ್ಕ್ ಅನ್ನು ಹೇಗೆ ವಿಭಜಿಸುವುದು ಲಂಬ ರೇಖೆಯನ್ನು ಹೇಗೆ ಎಳೆಯುವುದು ರೇಖೆಯನ್ನು ಹೇಗೆ ವಿಭಜಿಸುವುದು ಒಂದು ರೇಖೆಯನ್ನು ಹೇಗೆ ವಿಭಜಿಸುವುದು ಎಂಬುದು ಮೊದಲ ಉದ್ದೇಶ ಇಲ್ಲಿ A ಮತ್ತು B ಬಿಂದುಗಳೊಂದಿಗೆ AB ರೇಖೆ ಇದೆ ಈ ರೇಖೆಗೆ ನಾವು ಸಮಾನ ಭಾಗಗಳಾಗಿ ವಿಭಜಿಸಲು ಬಯಸುತ್ತೇವೆ ಇದರರ್ಥ ನಾನು ಈ ಬಿಂದುವನ್ನು O ಎಂದು ಕರೆಯುತ್ತಿದ್ದರೆ AO ದೂರ ಮತ್ತು OB ಅಂತರವು ಪರಸ್ಪರ ಸಮಾನವಾಗಿರುತ್ತದೆ ಮತ್ತು ನಾವು ಅದನ್ನು ಮತ್ತೊಂದು ಲಂಬ ರೇಖೆಯ ಆಧಾರದ ಮೇಲೆ ರಚಿಸುತ್ತೇವೆ ಆದ್ದರಿಂದ C ಯಿಂದ D ವರೆಗಿನ ಕೋನ 90 ಡಿಗ್ರಿ C ಪಾಯಿಂಟ್ D ಪಾಯಿಂಟ್ ಮತ್ತು C ಯಿಂದ D ಗೆ ರೇಖೆಯನ್ನು ಸೇರುಸುವ ಮೂಲಕ ನಾವು ವಿಭಜಿತ ರೇಖೆಯ ವಿಭಾಗವನ್ನು ರಚಿಸುವ ಸ್ಥಿತಿಯಲ್ಲಿರುತ್ತೇವೆ ಈ ವಿಭಜಿಸುವ ರೇಖೆಯನ್ನು ರಚಿಸುವಲ್ಲಿನ ಹಂತಗಳನ್ನು ನೋಡೋಣ ಮೊದಲ ಹಂತವೆಂದರೆ AB ರೇಖೆಯನ್ನು ಎಳೆಯುವುದು ಮತ್ತು ನಂತರ A ಕೇಂದ್ರಬಿಂದುವಾಗಿ ಇಲ್ಲಿ ನಾವು ನಮ್ಮ ಕಂಪಸ್ ಕಂಪಾಸ್ ಅನ್ನು ಬಳಸುತ್ತೇವೆ ABಯ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು A ಯನ್ನು ಕೇಂದ್ರಬಿಂದುವಾಗಿ ಇರಿಸಿ A ನಿಂದ B ಗೆ ಇರುವ ಅಂತರ ಅದು ಆದ್ದರಿಂದ ಬಹುಶಃ ನಾನು ಈ ಹೆಚ್ಚಿನ ತ್ರಿಜ್ಯವನ್ನು ಆರಿಸುತ್ತೇನೆ ಅದು ABಯ ಅರ್ಧಕ್ಕಿಂತ ಹೆಚ್ಚು ಇಲ್ಲಿಂದ ಕಂಪಾಸ್ ಅನ್ನು ಬಳಸಿ ಆರ್ಕ್ ಅನ್ನು ರಚಿಸಿ ಪಾಯಿಂಟ್ B ಯಿಂದ ಅದೇ ತ್ರಿಜ್ಯದೊಂದಿಗೆ ಕಂಪಾಸ್ ಅನ್ನು ಸಹ ಬಳಸಿ ನಾನು ಇನ್ನೂ ಒಂದು ಆರ್ಕ್ ಅನ್ನು ರಚಿಸುತ್ತೇನೆ ಅಂತೆಯೇ B ಯಿಂದ ನಾನು A ಯಿಂದ ಅದೇ ತ್ರಿಜ್ಯದೊಂದಿಗೆ ಇನ್ನೊಂದು ಆರ್ಕ್ ಅನ್ನು ಇನ್ನೊಂದು ಬದಿಯಲ್ಲಿ ರಚಿಸಲು ಪ್ರಯತ್ನಿಸುತ್ತೇನೆ ಮತ್ತೆ ಮತ್ತೊಂದು ಆರ್ಕ್ ಅನ್ನು ರಚಿಸಿ ಆದ್ದರಿಂದ ಈ ಆರ್ಕ್ಗಳು ಎಲ್ಲಿ ಛೇದಿಸುತ್ತವೆಯೋ ಅಲ್ಲಿ ನಾವು ಆ ಬಿಂದುವನ್ನು C ಮತ್ತು ಬಿಂದು D ಎಂದು ಕರೆಯುತ್ತೇವೆ ಮತ್ತು ಆ ರೇಖೆಗಳನ್ನು ಸೇರುತ್ತೇವೆ ಒಮ್ಮೆ ನಾವು CD ಯನ್ನು ರಚಿಸಿದಾಗ ಇದು AB ರೇಖೆಗೆ ಲಂಬವಾಗಿದೆ ಮತ್ತು ಈ CD C ಯಿಂದ D ರೇಖೆ ಇದು AB ಯನ್ನು ಎರಡು ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ ಅದನ್ನು ನಮ್ಮ ಡ್ರಾಯಿಂಗ್ ಶೀಟ್ನಲ್ಲಿ ನೋಡೋಣ ನಾವು ಸ್ಕೇಲ್ ಅನ್ನು ಬಳಸೋಣ ರೇಖೆ ವಿಭಾಗವನ್ನು ರಚಿಸೋಣ ನಾವು A ಎಂದು ಗುರುತಿಸೋಣ ಬಹುಶಃ ನಾವು ಬಿಂದು B ಅನ್ನು ಗುರುತಿಸೋಣ ಅವುಗಳನ್ನು ಸೇರಿಸಿ A ಮತ್ತು B ಎಂದು ಗುರುತಿಸಿ ಈಗ A ಯಿಂದ ನಮ್ಮ ಕಂಪಾಸ್ ಅನ್ನು ಬಳಸಿ ನಾವು ಆರಿಸಬೇಕಾಗಿರುವುದು ತ್ರಿಜ್ಯ ABಯ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಆರಿಸಿ ಬಹುಶಃ ಆರ್ಬಿಟ್ರರಿಲಿ ನಾವು ಇದನ್ನು ABಯ ಅರ್ಧಕ್ಕಿಂತ ಹೆಚ್ಚಿನದನ್ನು ಆಯ್ಕೆ ಮಾಡಲಿದ್ದೇವೆ ಈಗ A ನಿಂದ ಆ ಬದಿಯಲ್ಲಿ ಒಂದು ಆರ್ಕ್ ಅನ್ನು ಎಳೆಯಿರಿ ಅದೇ ರೀತಿ ಒಂದೇ ತ್ರಿಜ್ಯಕ್ಕೆ B ಬಿಂದುವನ್ನು ಬಳಸಿ ಮೊದಲ ಆರ್ಕ್ ಅನ್ನು ಕತ್ತರಿಸಿ ಅಂತೆಯೇ B ಅನ್ನು ಕೇಂದ್ರಬಿಂದುವಾಗಿ ಬಳಸಿ ಇನ್ನೊಂದು ಬದಿಯಲ್ಲಿ ಆರ್ಕ್ ಅನ್ನು ರಚಿಸಿ ಅಂತೆಯೇ A ಕಡೆಯಿಂದ ಆರ್ಕ್ ಅನ್ನು ರಚಿಸಿ ಆದ್ದರಿಂದ ಯಾವುದೇ ಬಿಂದುಗಳು ಛೇದಿಸಿವೆಯೋ ಅದನ್ನು ನಾವು C ಮತ್ತು D ಎಂದು ಕರೆಯೋಣ ಈಗ C ಮತ್ತು D ಈ ಬಿಂದುಗಳನ್ನು ಸೇರಿಸಿ ಇವುಗಳು ನಿರ್ಮಾಣ ರೇಖೆಗಳಂತೆ ತುಂಬಾ ಹಗುರವಾದ ರೇಖೆಗಳು ಆದ್ದರಿಂದ ಆ ಬಿಂದುವನ್ನು ಛೇದಿಸುವ ಸ್ಥಳವು O ಎಂದು ಕರೆಯೋಣ ಆದ್ದರಿಂದ ನಾವು A ನಿಂದ O ರವರೆಗೆ ಅಂತರವನ್ನು ಅಳೆಯಲು ಹೋದರೆ 6 ಯೂನಿಟ್ಗಳು ಮತ್ತು O ನಿಂದ B 6 ಯೂನಿಟ್ಗಳನ್ನು ನಾವು ಪಡೆಯಲಿದ್ದೇವೆ ಆದ್ದರಿಂದ AO ಮತ್ತು OB ಸಮಾನವಾಗಿರುತ್ತದೆ ಮುಂದಿನ ವಸ್ತು 2 ಅನ್ನು ನೋಡೋಣ ಆರ್ಕ್ ಅನ್ನು ಹೇಗೆ ವಿಭಜಿಸುವುದು ಇಲ್ಲಿ ನಾವು A ಯಿಂದ B ಆರ್ಕ್ ಅನ್ನು ಹೊಂದಿದ್ದೇವೆ ಮೊದಲ ಬಿಂದು A ಮತ್ತು ಕೊನೆಯ ಬಿಂದು B ಮತ್ತು ನಾವು ಈ ಆರ್ಕ್ ಅನ್ನು ವಿಭಜಿಸಲು ಬಯಸುತ್ತೇವೆ ಇದರರ್ಥ ಈ ಬಿಂದುವನ್ನು ನಾವು O ಎಂದು ಕರೆಯೋಣ ಆರ್ಕ್ನ ಉದ್ದಕ್ಕೂ AO ಆರ್ಕ್ ಉದ್ದ ಮತ್ತು OB ಆರ್ಕ್ ಉದ್ದವು ಸಮಾನವಾಗಿರುತ್ತದೆ ಅದರಲ್ಲಿ ಒಳಗೊಂಡಿರುವ ಹಂತಗಳನ್ನು ನೋಡೋಣ ಮೊದಲಿಗೆ ನಾವು A ಯನ್ನು ಕೇಂದ್ರಬಿಂದುವಾಗಿ ಮತ್ತು ABಯ ಅರ್ಧಕ್ಕಿಂತ ಹೆಚ್ಚಿನ ಅಂತರವನ್ನು ಬಳಸಬೇಕಾಗುತ್ತದೆ ಇದರರ್ಥ ಬಿಂದು A ತಿಳಿದಿದೆ ಬಿಂದು B ತಿಳಿದಿದೆ ಮತ್ತು ಆರ್ಕ್ A O B ಉದ್ದಕ್ಕೂ ಹೋಗುತ್ತದೆ ಆದರೆ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು A ನಿಂದ B ವರೆಗೆ ಒಂದು ರೇಖೆಯಿಂದ ಸೇರಿಸಿದೆ ಆದ್ದರಿಂದ A ಯಿಂದ B ರವರೆಗೆ ಅರ್ಧಕ್ಕಿಂತ ಹೆಚ್ಚಿನದನ್ನು ನಾವು ತ್ರಿಜ್ಯವಾಗಿ ಆರಿಸಲಿದ್ದೇವೆ ಆದ್ದರಿಂದ ಅಂತರವು AB ಗುರುತು ಆರ್ಕ್ಗಳ ಅರ್ಧಕ್ಕಿಂತ ಹೆಚ್ಚಿನ ಅಂತರವಾಗಿದೆ ಆದ್ದರಿಂದ A ನಿಂದ ಈ ಅಂತರ ತ್ರಿಜ್ಯವನ್ನು ಆರಿಸುವುದರಿಂದ A ನಿಂದ ಆರ್ಕ್ ಅನ್ನು ಗುರುತಿಸಿ ಅದೇ ರೀತಿ A ನಿಂದ ಅದೇ ತ್ರಿಜ್ಯದೊಂದಿಗೆ ಈ ಬದಿಯಲ್ಲಿ ಆರ್ಕ್ ಅನ್ನು ಗುರುತಿಸಿ ಆ ರೀತಿಯಲ್ಲಿ B ಕೇಂದ್ರಬಿಂದುವಿನೊಂದಿಗೆ ಮತ್ತೊಂದು ಆರ್ಕ್ ಅನ್ನು ಗುರುತಿಸಿ ಅದೇ ರೀತಿ ಮತ್ತೊಂದು ಆರ್ಕ್ ಅನ್ನು ಆ ರೀತಿಯಲ್ಲಿ ಗುರುತಿಸಿ ಯಾವುದೇ ಬಿಂದುಗಳು ಛೇದಿಸುತ್ತಿದ್ದರೂ ನಾವು C ಬಿಂದು ಮತ್ತು D ಬಿಂದು ಎಂದು ಕರೆಯೋಣ ಅವುಗಳನ್ನು ಸೇರಿಸಿ ಮತ್ತು ಅದು A O B ಆರ್ಕ್ ಅನ್ನು ಕತ್ತರಿಸುವ ಬಿಂದುವು O ಮತ್ತು ಇದು ಎರಡೂ ಆರ್ಕ್ಗಳನ್ನು ವಿಭಜಿಸುವ ಬಿಂದುವಾಗಿದೆ ಗ್ರಾಫ್ ಶೀಟ್ ಅನ್ನು ನೋಡೋಣ ಈಗ ನಾವು ಆರ್ಬಿಟ್ರರಿಯನ್ನು ಆರಿಸಿಕೊಳ್ಳುತ್ತೇವೆ ಇದರಿಂದ ಒಂದು ಬಿಂದುವನ್ನು ಗುರುತಿಸೋಣ ನಾವು ಆರ್ಬಿಟ್ರರಿ ಆರ್ಕ್ ಅನ್ನು ರಚಿಸುತ್ತೇವೆ ನಾವು ಒಂದು ಬಿಂದುವನ್ನು A ಎಂದು ಕರೆಯೋಣ ಇನ್ನೊಂದು ಬಿಂದುವನ್ನು B ಎಂದು ಕರೆಯೋಣ ಮತ್ತು ಈ ಆರ್ಕ್ ಅನ್ನು A ನಿಂದ B ಗೆ ನಾವು ಅದನ್ನು ವಿಂಗಡಿಸಲು ಬಯಸುತ್ತೇವೆ ಆದ್ದರಿಂದ ಮೊದಲ ಹಂತವೆಂದರೆ A ಮತ್ತು B ಬಿಂದುಗಳನ್ನು ಸೇರಿಸುವ ಡ್ಯಾಶ್ಡ್ ಲೈನ್ ಅನ್ನು ರಚಿಸಿ ಈಗ AB ದೂರಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಆರಿಸಿ ಬಹುಶಃ ಇದು ಕೆಲಸಕ್ಕೆ ಬರಬಹುದು A ಕೇಂದ್ರಬಿಂದುವನ್ನು ಆರಿಸಿ ಎರಡೂ ಬದಿಗಳಲ್ಲಿ ಆರ್ಕ್ ಅನ್ನು ಎಳೆಯಿರಿ ಅಂತೆಯೇ ಒಂದು ಆರ್ಕ್ ಅನ್ನು ಆರಿಸಿ ಮೂಲ ಆರ್ಕ್ ಅನ್ನು ಕತ್ತರಿಸಿ ಆದ್ದರಿಂದ ಇವುಗಳನ್ನು C ಮತ್ತು D ಬಿಂದುಗಳೆಂದು ಕರೆಯೋಣ ಈ C ಮತ್ತು D ಬಿಂದುಗಳನ್ನು ಸೇರಿಸಿ ಆದ್ದರಿಂದ ಈ ದ್ವಿಭಾಜಕವು ವಿಭಜಿಸುವ ಬಿಂದು O ಎಂದು ಕರೆಯೋಣ A ನಿಂದ O ಆರ್ಕ್ನ ಉದ್ದಕ್ಕೂ O ನಿಂದ B ಆರ್ಕ್ನ ಉದ್ದಕ್ಕೂ ಸಮವಾಗಿರುತ್ತದೆ ಈ ರೀತಿಯಾಗಿ ನಾವು ವಿಭಜಿಸುವಿಕೆಯ ಆರ್ಕ್ ಅನ್ನು ರಚಿಸುತ್ತೇವೆ ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ AB ರೇಖೆಯಲ್ಲಿರುವ ನಿರ್ದಿಷ್ಟ K ಬಿಂದುವಿನ ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ಹೇಗೆ ಎಳೆಯುವುದು ಆದ್ದರಿಂದ ಏನನ್ನು ನೀಡಲಾಗಿದೆ ಎಂದರೆ ನಮಗೆ AB ರೇಖೆ ಇದೆ ಬಿಂದು A ಮತ್ತು ಬಿಂದು B ವಿಶೇಷ ಬಿಂದು K ಇದೆ ಈ K ಬಿಂದು A ಮತ್ತು B ನಡುವೆ ಮಧ್ಯದಲ್ಲಿ ಇರಬೇಕಾಗಿಲ್ಲ ಇದು ಸ್ವಲ್ಪ ಆಫ್ಸೆಟ್ ಆಗಿರಬಹುದು ಅಂದರೆ AK KB ಗಿಂತ ದೊಡ್ಡದಾಗಿರಬಹುದು ಈಗ ನಾವು ಲಂಬ ದ್ವಿಭಾಜಕವನ್ನು ರಚಿಸಲು ಬಯಸುತ್ತೇವೆ K ಮೂಲಕ ಹಾದುಹೋಗುವ ಲಂಬ ರೇಖೆಯು AB ಯನ್ನು ಛೇದಿಸಲಿದೆ ಆದ್ದರಿಂದ ಈ ಕೋನವು AB ಆಗಿದೆ KB ಗಿಂತ AK ದೊಡ್ಡದು ಅದನ್ನು ಹೇಗೆ ಮಾಡುವುದು ನಾವು ಅದನ್ನು ಕಲಿಯಲಿದ್ದೇವೆ ಕಾರ್ಯವಿಧಾನವನ್ನು ನೋಡೋಣ ಮೊದಲನೆಯದಾಗಿ ಬಿಂದು K ಯಿಂದ AB ಗೆ ಲಂಬವಾಗಿ ಎಳೆಯಿರಿ ಈ ವಸ್ತುವಿಗೆ ನಾವು ಮಾಡಬೇಕಾಗಿದೆ KA ಗಿಂತ ಕಡಿಮೆ ತ್ರಿಜ್ಯ KP ಯನ್ನು ಆಯ್ಕೆ ಮಾಡುವುದು ಮೊದಲ ಹಂತವಾಗಿದೆ K ಬಿಂದುವಿನಿಂದ AP PK ಗಿಂತ ಚಿಕ್ಕದಾದ ಮತ್ತೊಂದು ಆರ್ಬಿಟ್ರರಿ ಬಿಂದು P ಅನ್ನು ಆರಿಸಿ ಆದ್ದರಿಂದ ಈ ರೀತಿಯದು ಹೆಚ್ಚಿನ ಅಂತರವಾಗಿದೆ ಆದ್ದರಿಂದ K ನಿಂದ AK ರೇಖೆಯಲ್ಲಿ ಆರ್ಕ್ ಅನ್ನು ಗುರುತಿಸಿ ಅದೇ ತ್ರಿಜ್ಯದೊಂದಿಗೆ K ಯನ್ನು ಕೇಂದ್ರಬಿಂದುವಾಗಿ ಮತ್ತೊಂದು ಆರ್ಕ್ Q ಅನ್ನು ಗುರುತಿಸಿ ಆದ್ದರಿಂದ P ಬಿಂದು K ಗೆ ಮತ್ತು K ನಿಂದ Q ಗೆ ಅವು ಸಮಾನವಾಗಿದೆ ಈಗ ಮೊದಲ ತತ್ವವನ್ನು ಬಳಸಿ ನಾವು ಮಾಡಿದ್ದು ಒಂದು ರೇಖೆಯನ್ನು ವಿಭಜಿಸುವುದು ಏಕೆಂದರೆ ಈಗ K ಬಿಂದು P ಮತ್ತು Q ಅನ್ನು ವಿಭಜಿಸುತ್ತದೆ ಆದ್ದರಿಂದ P ಯಿಂದ ಆ ತ್ರಿಜ್ಯದ ಅರ್ಧಕ್ಕಿಂತ ಹೆಚ್ಚಿನದನ್ನು ಈ ಬದಿಯಲ್ಲಿ ಒಂದು ಆರ್ಕ್ ಅನ್ನು ಗುರುತಿಸಿ ಅದೇ ರೀತಿ ಅದೇ ತ್ರಿಜ್ಯದ Q ಬಿಂದುವಿನಿಂದ ಮತ್ತೊಂದು ಆರ್ಕ್ ಅನ್ನು ಗುರುತಿಸಿ ಇದರಿಂದ ಛೇದಕ ಬಿಂದುವು ಅದನ್ನು R ಎಂದು ಕರೆಯಿರಿ ಅಲ್ಲಿಂದ ರೇಖೆಯನ್ನು ಸೇರಿಸಿ ನಾವು ಅದನ್ನು ಮಾಡಿದ ನಂತರ ಬಿಂದು K ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ನಾವು ಪಡೆಯುತ್ತೇವೆ ಅದನ್ನು ನೋಡೋಣ ಮೊದಲು AB ರೇಖೆಯನ್ನು ಎಳೆಯೋಣ ಬಹುಶಃ ಇದು ರೇಖೆ ನಾವು ಅದನ್ನು ಸೇರಿಸೋಣ ಈ ಬಿಂದುವನ್ನು A ಎಂದು ಕರೆಯಿರಿ ಈ ಬಿಂದುವನ್ನು B ಎಂದು ಕರೆಯಿರಿ ಈಗ ಇಲ್ಲಿ ಎಲ್ಲೋ ಒಂದು K ಬಿಂದುವನ್ನು ಗುರುತಿಸಿ ಮತ್ತು ನಾವು ಜ್ಯಾಮಿತೀಯ ನಿರ್ಮಾಣದ ಮೂಲಕ ಲಂಬ ರೇಖೆಯನ್ನು ಎಳೆಯಲು ಬಯಸುತ್ತೇವೆ ಮೊದಲ ಹಂತ K ಯಿಂದ ಬಂದಿದೆ ಏಕೆಂದರೆ ನಾವು ಬಹಳ ದೊಡ್ಡ ತ್ರಿಜ್ಯವನ್ನು ಆರಿಸುತ್ತಿದ್ದರೆ B ಕಡಿಮೆ ರೇಖೆಯಾಗಿದೆ K ನಿಂದ ನಾನು ಗುರುತಿಸಲು ಹೋದರೆ ಅದು ವಿಸ್ತರಿಸಲ್ಪಡುತ್ತದೆ ಆದ್ದರಿಂದ ಹೆಚ್ಚಿನ ಅಂತರ ಸಣ್ಣ ಅಂತರವು ನಾವು ಎಷ್ಟು ಉದ್ದವನ್ನು ಉಳಿದಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಅದಕ್ಕಿಂತ ಹೆಚ್ಚಿನ ಅಂತರ K ನಿಂದ B ಗೆ ಆರಿಸೋಣ ಅದೇ ರೀತಿ K ಯಿಂದ ಅದೇ ತ್ರಿಜ್ಯವನ್ನು ಆರಿಸಿ ಆರ್ಕ್ ಅನ್ನು ಗುರುತಿಸಿ ಆದ್ದರಿಂದ ಇದು ಬಿಂದು P ಮತ್ತು ಈ ಬಿಂದು Q ಈಗ P ನಿಂದ ನಾನು Q ಗಿಂತ ದೊಡ್ಡದು K ಗಿಂತ ದೊಡ್ಡ ಅಂತರವನ್ನು ಆರಿಸಬೇಕಾಗಿದೆ ಇದನ್ನೇ ನಾನು ಆರಿಸಲಿದ್ದೇನೆ ಆರ್ಕ್ ಅನ್ನು ಎಳೆಯಿರಿ ಅಂತೆಯೇ Q ಬಿಂದುವಿನಿಂದ ಆರ್ಕ್ ಅನ್ನು ಎಳೆಯಿರಿ ಬಿಂದುವನ್ನು ಗುರುತಿಸಿ ಈಗ Q ಮತ್ತು K ಯನ್ನು ಸೇರಿಸಿ ಮತ್ತು ಈ ಕೋನವು 90 ಡಿಗ್ರಿಗಳಾಗಿರುತ್ತದೆ ಆದ್ದರಿಂದ ಈ ಆರ್ಕ್ಗಳ ಉದ್ದವನ್ನು ಎಳೆಯುವಾಗ ಜಾಗರೂಕರಾಗಿರಬೇಕು ಮತ್ತು ಈ ಬಿಂದುವನ್ನು R ಎಂದು ಕರೆಯಿರಿ ಆದ್ದರಿಂದ ಬಿಂದು K ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ನಾವು ರಚಿಸುವ ವಿಧಾನ ಇದಾಗಿದೆ ನಮ್ಮ ಇಂದಿನ ಅಧಿವೇಶನದ ಮೂರನೇ ಅಂಶವೆಂದರೆ ಒಂದು ರೇಖೆಯನ್ನು ಸಮಾನ ಭಾಗಗಳಾಗಿ ವಿಂಗಡಿಸುವುದು ಆದ್ದರಿಂದ AB ರೇಖೆ ಇದೆ ಎಂದು ಪರಿಗಣಿಸೋಣ ಮತ್ತು ಅದನ್ನು ಸಮಾನ ಭಾಗಗಳಾಗಿ ವಿಂಗಡಿಸಲು ನಾವು ಬಯಸುತ್ತೇವೆ ಬಹುಶಃ 1 2 3 4 5 ಸಮಾನ ಭಾಗಗಳನ್ನು ನಾವು ರಚಿಸಲು ಬಯಸುತ್ತೇವೆ ಇದನ್ನು ಮಾಡುವ ವಿಧಾನ AB ರೇಖೆಯನ್ನು ಚಿತ್ರಿಸಿದ ನಂತರ ಓರೆಯಾದ ರೇಖೆ AC ಯನ್ನು ಎಳೆಯಿರಿ ಇದು ರೇಖೆ AB ರೇಖೆಗೆ ಬಹುಶಃ 30 ಡಿಗ್ರಿ 40 ಡಿಗ್ರಿ ಮತ್ತು ಇನ್ನಿತರ ಅಕ್ಯೂಟ್ ಕೋನವಾಗಿರಬಹುದು AC ಯಲ್ಲಿ ಬಿಂದು 1 ಅನ್ನು ಗುರುತಿಸಲು ನಾವು ಕಂಪಾಸ್ ಅನ್ನು ಬಳಸುತ್ತೇವೆ A ನಿಂದ 1 ರವರೆಗೆ ಆರ್ಬಿಟ್ರರಿ ಆರ್ಕ್ ಅನ್ನು ಆರಿಸಿ ಅದನ್ನು ಗುರುತಿಸಿ ತದನಂತರ ಇದನ್ನು 1 ಎಂದು ಕರೆಯಿರಿ ಅದೇ ರೀತಿ ಇದರಿಂದ ಕೇಂದ್ರಬಿಂದುವಾಗಿ ಗುರುತಿಸಿ ಇನ್ನೂ ಒಂದು ಆರ್ಕ್ ಅನ್ನು ಗುರುತಿಸಿ ಇದನ್ನು ಕೇಂದ್ರಬಿಂದುವಾಗಿ ಅದೇ ತ್ರಿಜ್ಯದೊಂದಿಗೆ ಇನ್ನೊಂದನ್ನು ಗುರುತಿಸಿ ಅದೇ ತ್ರಿಜ್ಯದೊಂದಿಗೆ ಇನ್ನೊಂದನ್ನು ಗುರುತಿಸಿ ಅದೇ ತ್ರಿಜ್ಯದೊಂದಿಗೆ ಇನ್ನೊಂದನ್ನು ಗುರುತಿಸಿ ಅದು ಮುಗಿದ ನಂತರ ಬಿಂದು 5 ರಿಂದ B ಗೆ ಸೇರಿಸಿ 4 ನೇ ಬಿಂದುವಿನ ಮೂಲಕ ಹಾದುಹೋಗುವ ರೇಖೆಗಳನ್ನು ಎಳೆಯಿರಿ 3 ರ ಮೂಲಕ ಹಾದುಹೋಗುವ 2 ರ ಮೂಲಕ ಹಾದುಹೋಗುವ 1 ರ ಮೂಲಕ ಹಾದುಹೋಗುವ ರೇಖೆಗಳನ್ನು ಎಳೆಯಿರಿ ಏನೇನು ಛೇದಿಸುತ್ತಿದೆಯೋ ಈ ಅಂತರ ಈ ಅಂತರ ಎಲ್ಲವೂ ಸಮಾನವಾಗಿದೆ ಇದೇ ರೀತಿಯಲ್ಲಿ ರೇಖೆಯನ್ನು ಸಮಾನ ಭಾಗಗಳಾಗಿ ವಿಂಗಡಿಸಬೇಕಾಗಿದೆ ಅದನ್ನು ಗ್ರಾಫ್ ಶೀಟ್ನಲ್ಲಿ ನೋಡೋಣ ಮೊದಲನೆಯದಾಗಿ ನಾವು ಒಂದು ರೇಖೆಯನ್ನು ಎಳೆಯಬೇಕು A ಮತ್ತು B ಬಿಂದುಗಳನ್ನು ಗುರುತಿಸಬೇಕು ಓರೆಯಾದ ರೇಖೆಯನ್ನು ಎಳೆಯಬೇಕು ಈಗ ಆ ರೇಖೆಯಲ್ಲಿ ತ್ರಿಜ್ಯವನ್ನು ಆರ್ಬಿಟ್ರರಿ ಆರಿಸಿ ಈ ಬಿಂದುಗಳನ್ನು ಗುರುತಿಸಿ ಆದ್ದರಿಂದ ಈ ಬಿಂದುವನ್ನು ಬಳಸಿ ಇದನ್ನು ಗುರುತಿಸೋಣ ಇದನ್ನು ಕೇಂದ್ರಬಿಂದುವಾಗಿ ಆರಿಸಿ ಎರಡನೇ ಬಿಂದುವನ್ನು ಗುರುತಿಸಿ ಅಂತೆಯೇ ಅದನ್ನು ಕೇಂದ್ರಬಿಂದುವಾಗಿ ಬಳಸಿ ಇನ್ನೊಂದನ್ನು ಗುರುತಿಸಿ ಅಂತೆಯೇ ಈ ಬಿಂದುವು ಗುರುತಿಸುತ್ತದೆ ಆದ್ದರಿಂದ ನಾವು ಎಷ್ಟು ಮಾಡಬೇಕು ಅದು 5 ಬಿಂದುಗಳಾಗಿದ್ದರೆ ಒಟ್ಟು 5 ಆರ್ಕ್ಗಳನ್ನು ನಾವು ರಚಿಸಬೇಕು 1 2 3 4 ಮತ್ತು 5 ನೇಯದು ಇದೊಂದು ಆದ್ದರಿಂದ ಈ ಬಿಂದುಗಳನ್ನು ಗುರುತಿಸಿ ಈಗ ಈ 5 ನೇ ಬಿಂದುವನ್ನು B ಬಿಂದುವಿನೊಂದಿಗೆ ಸಂಪರ್ಕಿಸಿ ಈಗ ನಾವು ಈ ರೇಖೆಗೆ ಸಮಾನಾಂತರವಾಗಿ ಹೋಗಬೇಕು ಸಾಮಾನ್ಯವಾಗಿ ನಾವು ಅದನ್ನು ಮಾಡಲು ಆ ದಿಕ್ಕಿನಲ್ಲಿ ಮಿನಿ ಡ್ರಾಫ್ಟರ್ ಅನ್ನು ಹೊಂದಿಸಿದ್ದೇವೆ ಆದರೆ ಇಲ್ಲಿ ನಮಗೆ ಯಾವುದೇ ಮಿನಿ ಡ್ರಾಫ್ಟರ್ ಇಲ್ಲ ಆದ್ದರಿಂದ ಸಮಾನಾಂತರ ರೇಖೆಗಳನ್ನು ರಚಿಸಲು ಮೊದಲನೆಯದಾಗಿ ನಾವು ಇದಕ್ಕೆ ಲಂಬವಾದ ರೇಖೆಯನ್ನು ರಚಿಸಬೇಕು ನಿಮ್ಮ ಸೆಟ್ ಸ್ಕ್ವೇರ್ಗಳನ್ನು ಎಚ್ಚರಿಕೆಯಿಂದ ಜೋಡಿಸಿ ಇದನ್ನು ಬಳಸಲು ಡ್ರಾಫ್ಟರ್ ಸರಿಯಾದ ಸಾಧನವಾಗಿದೆ ಆದ್ದರಿಂದ ಅದಕ್ಕೆ ಸಮಾನಾಂತರವಾಗಿ ನಾವು ಅದನ್ನು ರಚಿಸಬೇಕು ಇದರರ್ಥ ಸೆಟ್ ಸ್ಕ್ವೇರ್ಗಳಲ್ಲಿ ಒಂದನ್ನು ಆ ದಿಕ್ಕಿನಲ್ಲಿ ಜೋಡಿಸುವುದು ಅದರಂತೆಯೇ ಮತ್ತು ಬಿಂದುವು ನಮ್ಮ ನಿರ್ದಿಷ್ಟ ಬಿಂದುಗಳ ಮೂಲಕ ಹಾದುಹೋಗಬೇಕು ಆದ್ದರಿಂದ ನಾವು ಈ ರೇಖೆಗಳನ್ನು ವಿಸ್ತರಿಸೋಣ ಆದ್ದರಿಂದ ಒಬ್ಬರು ಬಹಳ ಜಾಗರೂಕರಾಗಿರಬೇಕು ನಾವು ಡ್ರಾಫ್ಟರ್ ಬಳಸದಿದ್ದರೆ ನಾವು ಇದನ್ನು ರಚಿಸಲು ಸಾಧ್ಯವಿಲ್ಲ ಜೋಡಣೆ ಮಾಡದಿರುವುದು ಈ ರೇಖೆಗಳನ್ನು ವಿಭಿನ್ನ ಭಾಗಗಳಾಗಿ ವಿಂಗಡಿಸಬಹುದು ಆದ್ದರಿಂದ ಮೊದಲನೆಯದು ಅದು ಅಲ್ಲಿ ಛೇದಿಸುತ್ತಿದೆ ಎರಡನೆಯದು ಅಲ್ಲಿ ಛೇದಿಸಲಿದೆ ಈಗ ಇದು ಈ ರೇಖೆಗಳನ್ನು ವಿಸ್ತರಿಸುತ್ತದೆ ಆದ್ದರಿಂದ ಈ ಬಿಂದುಗಳನ್ನು ಗುರುತಿಸಿ ಆದ್ದರಿಂದ ನಾವು 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ 4 ಪ್ರೈಮ್ ಎಂದು ಕರೆಯೋಣ ಆದ್ದರಿಂದ A 1 ಪ್ರೈಮ್ 1 2 ಪ್ರೈಮ್ಗೆ ಸಮಾನವಾಗಿರುತ್ತದೆ 2 3 ಪ್ರೈಮ್ಗೆ ಸಮಾನವಾಗಿರುತ್ತದೆ 3 4 ಪ್ರೈಮ್ಗೆ ಸಮಾನವಾಗಿರುತ್ತದೆ 4 ಪ್ರೈಮ್ Bಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಮಾನಾಂತರ ರೇಖೆಗಳನ್ನು ರಚಿಸುವ ವಿಷಯದಲ್ಲಿ ನೀವು ಎಷ್ಟು ಜಾಗರೂಕರಾಗಿರುತ್ತೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ನಾವು ಅದನ್ನು 5 ಸಮಾನ ಭಾಗಗಳಾಗಿ ಮಾಡುವ ಸ್ಥಿತಿಯಲ್ಲಿರುತ್ತೇವೆ